ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ಕೋಶ ಚಕ್ರದ ಕುರಿತು ಮತ್ತು ಕೋಶ ವಿಭಜನೆಗಾಗಿ ಕೋಶವು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಂಬುದರ ಕುರಿತು ಮಾತನಾಡಿದ್ದೇವೆ ಇವತ್ತಿನ ವೀಡಿಯೋದಲ್ಲಿ ನಾವು ಕೋಶ ವಿಭಜನೆಯ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ಎರಡು ವಿಭಿನ್ನ ರೀತಿಯ ಕೋಶ ವಿಭಜನೆಗಳಿವೆ ಒಂದು ಮೈಟೊಸಿಸ್ ಮತ್ತು ಇನ್ನೊಂದು ಮಿಯೋಸಿಸ್ ಅಥವಾ ಕೆಲವು ಜನರು ಕರೆಯುವ ಹಾಗೆ ಮೈಯೋಸಿಸ್ ಆದ್ದರಿಂದ ನಮ್ಮ ಸ್ವಂತ ಮೂಲದ ಬಗ್ಗೆ ಮಾತನಾಡುವ ಮೂಲಕ ನಾನು ಪ್ರಾರಂಭಿಸುತ್ತೇನೆ ಈಗ ನೀವು ಗಮನಿಸಬಹುದು ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯ ಮೂಲಕ ನಾವು ನಮ್ಮ ಜೀವನವನ್ನು ಪ್ರಾರಂಭಿಸುತ್ತೇವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಇದರಲ್ಲಿ ಮೊಟ್ಟೆಯ ಫಲೀಕರಣವಿದೆ ಇದನ್ನು ನೀವು ವೀರ್ಯ ಕೋಶಗಳಿಂದ ಅಂಡಾಣು ಎಂದು ಕರೆಯುತ್ತೀರಿ ಮತ್ತು ಫಲೀಕರಣದ ನಂತರವೇ ಜೈಗೋಟ್ ರಚನೆಯಾಗುತ್ತದೆ ಈಗ ನಾವೆಲ್ಲರೂ ನಮ್ಮ ಜೀವನವನ್ನು ಒಂದೇ ಕೋಶದ ಜೈಗೋಟ್ ಆಗಿ ಪ್ರಾರಂಭಿಸುತ್ತೇವೆ ಅದು ಮುಂದಿನ ಒಂಬತ್ತು ತಿಂಗಳ ಅವಧಿಯಲ್ಲಿ ಅನೇಕ ನಕಲುಗಳು ಮತ್ತು ವಿಭಾಗಗಳಿಗೆ ಒಳಗಾಗುತ್ತದೆ ಮತ್ತು ಪೂರ್ಣ ಜನಿಸಿದ ಮಗುವಿಗೆ ಕಾರಣವಾಗುತ್ತದೆ ತದನಂತರ ಅಂತಿಮವಾಗಿ ನಾವು ಪೂರ್ಣ ವಯಸ್ಕರಾಗಿ ಬೆಳೆಯುತ್ತೇವೆ ಈಗ ಕುತೂಹಲಕಾರಿ ಸಂಗತಿಯೆಂದರೆ ನಾವೆಲ್ಲರೂ ನಮ್ಮ ಜೀವನವನ್ನು ಒಂದೇ ಕೋಶವಾಗಿ ಪ್ರಾರಂಭಿಸುತ್ತೇವೆ ಆದರೆ ಕೊನೆಗೆ ನಾವು ನಮ್ಮ ದೇಹದಲ್ಲಿ ಶತಕೋಟಿಗಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುವ ಇಡೀ ವ್ಯಕ್ತಿಯಾಗುತ್ತೇವೆ ಅದು ಹೇಗೆ ಸಾಧ್ಯ ಒಂದು ಅನುಜಾತ ಕೋಶ ಒಂದು ಕೋಶವು ಒಂದೇ ರೀತಿಯ ಎರಡು ಅನುಜಾತ ಕೋಶಗಳಿಗೆ ಕಾರಣವಾಗುವ ಪ್ರಕ್ರಿಯೆಯಿಂದ ಸಾಧ್ಯವಾಗುತ್ತದೆ ಇದನ್ನು ನೀವು ಮೈಟೊಸಿಸ್ ಎಂದು ಕರೆಯುತ್ತೀರಿ ಮತ್ತು ನಾವು ಇಂದು ಇದರ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಮತ್ತು ಇನ್ನೊಂದು ಮಿಯೋಸಿಸ್ ಪ್ರಕ್ರಿಯೆಯಾಗಿದೆ ಈಗ ಈ ಪ್ರಕ್ರಿಯೆಯಲ್ಲಿ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಮಾತ್ರ ಸಂಭವಿಸುವ ಮಿಯೋಸಿಸ್ ಪ್ರಕ್ರಿಯೆಯಲ್ಲಿ ಸಂತಾನೋತ್ಪತ್ತಿ ಅಂಗಗಳಲ್ಲಿರುವ ಜೀವಕೋಶಗಳು ಮೂಲತಃ ಕಡಿತ ವಿಭಜನೆಗೆ ಒಳಗಾಗುತ್ತವೆ ಮತ್ತು ಗ್ಯಾಮೆಟ್ ಗಳಿಗೆ ಕಾರಣವಾಗುತ್ತವೆ ಅಂದರೆ ವೀರ್ಯ ಮತ್ತು ಅಂಡಾಣು ರಚನೆಯಾಗುತ್ತವೆ ಇದು ಅರ್ಧದಷ್ಟು ವರ್ಣತಂತುಗಳನ್ನು ಹೊಂದಿರುತ್ತದೆ ನಾವು ಪ್ರತ್ಯೇಕ ವೀಡಿಯೋದಲ್ಲಿ ಮಿಯೋಸಿಸ್ ಬಗ್ಗೆ ಮಾತನಾಡುತ್ತೇವೆ ಇಂದು ಮೈಟೊಸಿಸ್ ಬಗ್ಗೆ ಮಾತನಾಡೋಣ ಈಗ ಮೈಟೊಸಿಸ್ ನ ಪ್ರಾಮುಖ್ಯತೆ ಏನು ನಾನು ಈಗ ಹೇಳಿದಂತೆ ಇದು ಜೀವಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇಲ್ಲಿ ನಾನು ಮಾನವರ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಆದರೆ ಇತರ ಎಲ್ಲ ಯುಕ್ಯಾರಿಯೋಟಿಕ್ ಜೀವಿಗಳಿಗೂ ಇದು ಅನ್ವಯಿಸುತ್ತದೆ ನಂತರ ದುರಸ್ತಿ ಮಾಡುವ ಅಗತ್ಯವಿದ್ದರೆ ಉದಾಹರಣೆಗೆ ನೀವು ಗಾಯ ಮಾಡಿಕೊಂಡಿದ್ದರೆ ಮತ್ತು ನಿಮ್ಮ ಚರ್ಮದ ಮೇಲೆ ಗಾಯವಿದ್ದರೆ ಅದನ್ನು ಸರಿಪಡಿಸಬೇಕಾಗುತ್ತದೆ ಕೆಲವು ದಿನಗಳ ನಂತರ ಗಾಯ ವಾಸಿಯಾಗಿರುವುದನ್ನು ಮತ್ತು ಹೊಸ ಚರ್ಮವು ಮತ್ತೆ ಕಾಣಿಸಿಕೊಂಡಿರುವುದನ್ನು ನೀವು ನೋಡಬಹುದು ಮೈಟೊಸಿಸ್ ನಿಂದಾಗಿ ಈ ರೀತಿಯ ದುರಸ್ತಿ ಕಾರ್ಯವಿಧಾನ ಸಾಧ್ಯ ಅದೇ ರೀತಿ ನಮ್ಮ ಮನೆಗಳಲ್ಲಿ ನೀವು ಕೆಲವು ಪ್ರಾಣಿಗಳನ್ನು ನೋಡಿದರೆ ಉದಾಹರಣೆಗೆ ಹಲ್ಲಿಗಳು ಅವು ತಮ್ಮ ಕತ್ತರಿಸಿದ ಬಾಲಗಳನ್ನು ಸುಲಭವಾಗಿ ಮತ್ತೆ ಬೆಳೆಸಿಕೊಳ್ಳುತ್ತವೆ ಮತ್ತು ಇದು ಸಾಧ್ಯ ಏಕೆಂದರೆ ಬಾಲದಲ್ಲಿನ ಕೋಶಗಳು ಕೋಶ ವಿಭಜನೆಯ ಕ್ಷಿಪ್ರ ಪ್ರಕ್ರಿಯೆಗೆ ಒಳಗಾಗುತ್ತವೆ ಮತ್ತು ಇದು ಮೈಟೊಸಿಸ್ ಪ್ರಕ್ರಿಯೆಯ ಮೂಲಕವೇ ನಡೆಯುತ್ತದೆ ಆದ್ದರಿಂದ ಮೈಟೊಸಿಸ್ ಮೂಲತಃ ಕೋಶ ವಿಭಜನೆಯಾಗಿದ್ದು ಇದು ದೇಹದ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸುವಲ್ಲಿ ಮತ್ತು ಜೀವಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೋಶ ವಿಭಜನೆಯಲ್ಲಿ ಮೈಟೊಸಿಸ್ ಮತ್ತು ಮಿಯೋಸಿಸ್ ನಡುವಿನ ವ್ಯತ್ಯಾಸವೆಂದರೆ ಮೈಟೊಸಿಸ್ ಯಾವಾಗಲೂ ಒಂದೇ ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರುವ ಒಂದೇ ಅನುಜಾತ ಜೀವಕೋಶಗಳಿಗೆ ಕಾರಣವಾಗುತ್ತದೆ ಉದಾಹರಣೆಗೆ ಮಾನವರಲ್ಲಿ ನಮ್ಮಲ್ಲಿ ಇಪ್ಪತ್ಮೂರು ಜೋಡಿ ವರ್ಣತಂತುಗಳಿವೆ ಎಂದು ನಮಗೆ ತಿಳಿದಿದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮಲ್ಲಿ ನಲವತ್ತಾರು ವರ್ಣತಂತುಗಳಿವೆ ಆದ್ದರಿಂದ ಮೈಟೊಸಿಸ್ ನಲ್ಲಿ ಮೈಟೊಸಿಸ್ ನ ಪ್ರತಿ ಸುತ್ತಿನ ಅಂತ್ಯದ ವೇಳೆಗೆ ನೀವು ಎರಡು ಅನುಜಾತ ಕೋಶಗಳನ್ನು ಹೊಂದಿರುತ್ತೀರಿ ಅವುಗಳಲ್ಲಿ ಪ್ರತಿಯೊಂದೂ ನಲವತ್ತಾರು ವರ್ಣತಂತುಗಳನ್ನು ಹೊಂದಿರುತ್ತದೆ ಆದ್ದರಿಂದ ಮೈಟೊಸಿಸ್ ಸಾಮಾನ್ಯವಾಗಿ ನಮ್ಮ ದೇಹದ ದೈಹಿಕ ಕೋಶಗಳಲ್ಲಿ ವಾಸ್ತವವಾಗಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗದ ಕೋಶಗಳಲ್ಲಿ ಕಂಡುಬರುತ್ತದೆ ಮತ್ತು ಕಡಿಮೆ ಯುಕ್ಯಾರಿಯೋಟ್ ಗಳಲ್ಲಿ ಮೈಟೊಸಿಸ್ ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಸಹ ಕಾರಣವಾಗಿದೆ ಇದಕ್ಕೆ ವಿರುದ್ಧವಾಗಿ ಮಿಯೋಸಿಸ್ ವಿಭಿನ್ನವಾಗಿದೆ ಮಿಯೋಸಿಸ್ ಕೋಶ ವಿಭಜನೆಯ ಒಂದು ರೂಪವಾಗಿದೆ ಆದರೆ ಇದನ್ನು ಕಡಿತ ವಿಭಾಗ ಎಂದೂ ಕರೆಯಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಒಂದು ಕೋಶವು ಮಿಯೋಸಿಸ್ ಗೆ ಒಳಗಾದಾಗ ಏನಾಗುತ್ತದೆ ಎಂದರೆ ಅದು ಲೈಂಗಿಕ ಕೋಶಗಳಿಗೆ ಕಾರಣವಾಗುತ್ತದೆ ಇವುಗಳನ್ನು ಅರ್ಧದಷ್ಟು ವರ್ಣತಂತುಗಳನ್ನು ಹೊಂದಿರುವ ಗ್ಯಾಮೆಟ್ ಗಳು ಎಂದೂ ಸಹ ಕರೆಯುತ್ತಾರೆ ಆದ್ದರಿಂದ ಅಂಡಾಶಯದ ಸೂಕ್ಷ್ಮಾಣು ಕೋಶವು ಪ್ರಾರಂಭವಾಗುತ್ತಿದ್ದರೆ ಅದು ರೂಪುಗೊಳ್ಳುತ್ತದೆ ಅದು ನಲವತ್ತಾರು ವರ್ಣತಂತುಗಳೊಂದಿಗೆ ಪ್ರಾರಂಭವಾಗುತ್ತದೆ ಆದರೆ ಮಿಯೋಸಿಸ್ ಮುಗಿದ ನಂತರ ಅರ್ಧದಷ್ಟು ವರ್ಣತಂತುಗಳನ್ನು ಹೊಂದಿರುವ ಮೊಟ್ಟೆಯ ಕೋಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಇದು ಮೈಟೊಸಿಸ್ ಮತ್ತು ಮಿಯೋಸಿಸ್ ನಡುವಿನ ವ್ಯತ್ಯಾಸವಾಗಿದೆ ಮತ್ತು ನಾವು ಮಿಯೋಸಿಸ್ ಬಗ್ಗೆ ಮಾತನಾಡುವಾಗ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಾತ್ರವಲ್ಲ ವ್ಯತ್ಯಾಸಗಳನ್ನು ಉಂಟುಮಾಡುವಲ್ಲಿ ಇದು ಬಹಳ ನಿರ್ಣಾಯಕ ಪಾತ್ರವನ್ನು ಹೊಂದಿದೆ ಎಂದು ನಾನು ಒತ್ತಿ ಹೇಳುತ್ತೇನೆ ನಾವು ಇನ್ನೊಂದು ವೀಡಿಯೋದಲ್ಲಿ ಮಿಯೋಸಿಸ್ ಬಗ್ಗೆ ಮಾತನಾಡುವಾಗ ಇದಕ್ಕೆ ಬರೋಣ ಆದ್ದರಿಂದ ಈಗ ನಾವು ಮೈಟೊಸಿಸ್ ಗೆ ಹಿಂತಿರುಗೋಣ ಮತ್ತು ಮೈಟೊಸಿಸ್ ನ ನಿಜವಾದ ಪ್ರಕ್ರಿಯೆಗೆ ನಾನು ಪ್ರವೇಶಿಸುವ ಮೊದಲು ನಮ್ಮ ವರ್ಣತಂತುಗಳನ್ನು ಹೇಗೆ ಜೋಡಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಮತ್ತು ನಮ್ಮ ಆನುವಂಶಿಕ ವಸ್ತುವನ್ನು ಡಿಎನ್ಎ ಯಲ್ಲಿ ಎನ್ಕೋಡ್ ಮಾಡಲಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ನಂತರ ಒಂದೇ ಎಳೆ ಡಿಎನ್ಎ ಯ ಒಂದೇ ಎಳೆ ತುಂಬಾ ಉದ್ದವಾಗಿದೆ ಮತ್ತು ಇದು ಹಿಸ್ಟೋನ್ ಗಳು ಎಂದು ಕರೆಯಲ್ಪಡುವ ಪ್ರೋಟೀನ್ ಗಳ ಗುಂಪಿನ ಸುತ್ತಲೂ ಅನೇಕ ಮಡಿಸುವಿಕೆ ಮತ್ತು ಹೊದಿಕೆಗಳ ಮೂಲಕ ಒಂದು ರೀತಿಯ ಪ್ಯಾಕೇಜ್ ಪಡೆಯುತ್ತದೆ ಆದ್ದರಿಂದ ಆದ್ದರಿಂದ ನಿಮ್ಮಲ್ಲಿ ಡಿಎನ್ಎ ಇದ್ದು ಅದು ಕ್ರೋಮ್ಯಾಟಿನ್ ರೂಪಿಸಲು ಈ ಹಿಸ್ಟೋನ್ ಸುತ್ತಲೂ ಸುತ್ತುತ್ತದೆ ಈಗ ಪ್ರತಿ ಕ್ರೋಮ್ಯಾಟಿನ್ ಮತ್ತಷ್ಟು ತಿರುವುಗಳು ಮತ್ತು ಮಡಿಕೆಗಳುಳ್ಳ ಬಹಳ ಸಾಂದ್ರವಾದ ರಚನೆಯನ್ನು ರೂಪಿಸುತ್ತವೆ ಮತ್ತು ಅದನ್ನೇ ನೀವು ವರ್ಣತಂತು ಎಂದು ಕರೆಯುತ್ತೀರಿ ಈಗ ಸಾಮಾನ್ಯವಾಗಿ ಇಂಟರ್ಫೇಸ್ ಮತ್ತು ಡಿಎನ್ಎ ಸಂಶ್ಲೇಷಣೆಗೆ ಒಳಗಾಗುವ ಕೋಶದಲ್ಲಿ ಕ್ರೋಮ್ಯಾಟಿನ್ ತುಲನಾತ್ಮಕವಾಗಿ ಸಡಿಲವಾಗಿ ಜೋಡಿಸಲ್ಪಟ್ಟಿರುತ್ತದೆ ಆದರೆ ಕೋಶ ವಿಭಜನೆಗೆ ಒಳಗಾಗಲು ಸಿದ್ಧವಾಗುವ ಮೊದಲೇ ಕ್ರೋಮ್ಯಾಟಿನ್ ಮತ್ತಷ್ಟು ವರ್ಣತಂತುಗಳಾಗಿ ಘನೀಕರಿಸುತ್ತದೆ ಈಗ ಎರಡು ಪದಗಳು ಯಾವಾಗಲೂ ಗೊಂದಲಮಯವಾಗಿವೆ ಆದ್ದರಿಂದ ನಾನು ಅವನ್ನು ಸ್ಪಷ್ಟಪಡಿಸುತ್ತೇನೆ ಪ್ರತಿ ವರ್ಣತಂತು ಮಂದಗೊಳಿಸಿದ ಕ್ರೋಮ್ಯಾಟಿನ್ ಗಳ ಗುಂಪೇ ಹೊರತು ಬೇರೇನೂ ಅಲ್ಲ ಮತ್ತು ವರ್ಣತಂತುವು ಡಿಎನ್ಎ ಪುನರಾವರ್ತನೆಗೆ ಒಳಗಾದ ನಂತರ ಇದು ಸಾಮಾನ್ಯವಾಗಿ ಜೀವಕೋಶದ ಚಕ್ರದ ಎಸ್ ಹಂತದ ಸಮಯದಲ್ಲಿ ಸಂಭವಿಸುತ್ತದೆ ಪ್ರತಿ ವರ್ಣತಂತು ತನ್ನದೇ ಆದ ನಕಲಿಗೆ ಕಾರಣವಾಗುತ್ತದೆ ಏಕೆಂದರೆ ಡಿಎನ್ಎ ನಕಲು ಅಥವಾ ಡಿಎನ್ಎ ಪುನರಾವರ್ತನೆ ಇದರ ಉದ್ದೇಶವಾಗಿದೆ ಆದ್ದರಿಂದ ಈಗ ಈ ನಕಲನ್ನು ಕೇಂದ್ರ ರಚನೆಯಿಂದ ಮೂಲ ವರ್ಣತಂತುಗೆ ಜೋಡಿಸಲಾಗಿದೆ ಇದನ್ನು ಸೆಂಟ್ರೊಮೀರ್ ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳಲ್ಲಿ ಪ್ರತಿಯೊಂದನ್ನು ಸಹೋದರಿ ಕ್ರೊಮ್ಯಾಟಿಡ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಹೋದರಿ ಕ್ರೊಮ್ಯಾಟಿಡ್ ಗಳು ಎಸ್ ಹಂತದಲ್ಲಿನ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯ ನಂತರದ ಅದೇ ನಕಲಿ ಡಿಎನ್ಎ ಗಳಾಗಿವೆ ಮತ್ತು ಅವುಗಳು ಇನ್ನೂ ಕೇಂದ್ರ ಬಿಂದುವಿನಲ್ಲಿ ಸಂಪರ್ಕದಲ್ಲಿರುತ್ತವೆ ಇದನ್ನು ಸೆಂಟ್ರೊಮೀರ್ ಎಂದು ಕರೆಯಲಾಗುತ್ತದೆ ಈಗ ಸೆಂಟ್ರೊಮೀರ್ ಅನ್ನು ಒಂದು ನಿರ್ದಿಷ್ಟ ವರ್ಗದ ಪ್ರೋಟೀನ್ ಗಳು ಸುತ್ತುವರೆದಿವೆ ಇದನ್ನು ಸೆಂಟ್ರೊಮೀರ್ ನ ಸುತ್ತಲೂ ಈ ಪ್ರಭಾವಲಯ ಎಂದು ಚಿತ್ರಿಸಲಾಗಿದೆ ಇದನ್ನು ನೀವು ಕೈನೆಟೋಕೋರ್ ಎಂದು ಕರೆಯುತ್ತೀರಿ ನಾನು ಸ್ವಲ್ಪ ಸಮಯದ ನಂತರ ಇದಕ್ಕೆ ಹಿಂತಿರುಗುತ್ತೇನೆ ಆದರೆ ಸದ್ಯಕ್ಕೆ ನೆನಪಿಡಿ ಇದು ಸಾಮಾನ್ಯವಾಗಿ ಸೆಂಟ್ರೊಮೀರ್ ಅನ್ನು ಸುತ್ತುವರೆದಿದೆ ಮತ್ತು ಇದು ಪ್ರೋಟೀನ್ ಸಂಕೀರ್ಣವಾಗಿದ್ದು ಕೋಶ ವಿಭಜನೆಯ ಸಮಯದಲ್ಲಿ ವರ್ಣತಂತುಗಳನ್ನು ಬಹಳ ಮುಖ್ಯವಾದ ರಚನೆಗೆ ಜೋಡಿಸಲು ಸಹಾಯ ಮಾಡುತ್ತದೆ ಇವುಗಳನ್ನು ಸ್ಪಿಂಡಲ್ ಫೈಬರ್ ಗಳು ಎಂದು ಕರೆಯಲಾಗುತ್ತದೆ ಈಗ ಈ ಸ್ಪಿಂಡಲ್ ಫೈಬರ್ ಗಳು ಯಾವುವು ಸ್ಪಿಂಡಲ್ ಫೈಬರ್ ಗಳು ಮೂಲತಃ ರಚನೆಗಳ ಒಂದು ಗುಂಪಾಗಿದ್ದು ಇವುಗಳನ್ನು ಸೆಂಟ್ರೊಸೋಮ್ ಎಂದು ಕರೆಯಲಾಗುತ್ತದೆ ಪ್ರಾಣಿ ಕೋಶಗಳ ಸಂದರ್ಭದಲ್ಲಿ ಪ್ರತಿಯೊಂದು ಕೋಶವು ಅದರ ಧ್ರುವ ತುದಿಗಳಲ್ಲಿರುವುದನ್ನು ನೀವು ನೋಡಬಹುದು ಈ ರಚನೆಯನ್ನು ಸೆಂಟ್ರೊಸೋಮ್ ಎಂದು ಕರೆಯಲಾಗುತ್ತದೆ ಇದು ವಾಸ್ತವವಾಗಿ ಸೆಂಟ್ರೀಯೋಲ್ ಗಳಿಂದ ಕೂಡಿದೆ ಈ ಸೆಂಟ್ರೀಯೋಲ್ ಗಳು ಒಂದಕ್ಕೊಂದು ಲಂಬವಾಗಿ ಇರಿಸಲಾಗಿರುವ ರಚನೆಗಳಾಗಿವೆ ಮತ್ತು ಈ ಸೆಂಟ್ರೊಸೋಮ್ ನಿಂದಲೇ ನೀವು ಮೈಕ್ರೊಟ್ಯೂಬ್ಯೂಲ್ ಗಳ ವಿಸ್ತರಣೆಯನ್ನು ಪ್ರಾರಂಭಿಸುತ್ತೀರಿ ನಾವು ಕೋಶ ರಚನೆಯ ಬಗ್ಗೆ ಮಾತನಾಡುವಾಗ ಮೈಕ್ರೊಟ್ಯೂಬ್ಯೂಲ್ ಗಳ ಬಗ್ಗೆ ಮಾತನಾಡಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದೂ ವಿಸ್ತೃತ ರಚನೆಯನ್ನು ನೀಡುತ್ತದೆ ಇದನ್ನು ಮೈಕ್ರೊಟ್ಯೂಬ್ಯೂಲ್ ಎಂದು ಕರೆಯಲಾಗುತ್ತದೆ ನಂತರ ಅದು ಸ್ಪಿಂಡಲ್ ಆಕಾರವನ್ನು ರೂಪಿಸುತ್ತದೆ ಅಥವಾ ಈ ಮೈಕ್ರೊಟ್ಯೂಬ್ಯೂಲ್ ಫೈಬರ್ ಗಳ ರಚನೆಯಂತಹ ಪಂಜರವನ್ನು ರೂಪಿಸುತ್ತದೆ ವರ್ಣತಂತುಗಳು ನಿಜವಾಗಿ ಹೇಗೆ ಬೇರ್ಪಡುತ್ತವೆ ಎಂಬುದರ ಕುರಿತು ನಾವು ಮಾತನಾಡುವಾಗ ನಾನು ಇದಕ್ಕೆ ಹಿಂತಿರುಗುತ್ತೇನೆ ಆದ್ದರಿಂದ ಪ್ರಾಣಿ ಕೋಶಗಳಲ್ಲಿ ಸೆಂಟ್ರೀಯೋಲ್ ಗಳಿವೆ ಸಸ್ಯಗಳು ಅದನ್ನು ಹೊಂದಿಲ್ಲ ಆದರೆ ಸಸ್ಯ ಕೋಶಗಳು ಸ್ಪಿಂಡಲ್ ಅನ್ನು ರೂಪಿಸುವುದಿಲ್ಲ ಎಂದು ಇದರ ಅರ್ಥವಲ್ಲ ಅವು ಇನ್ನೂ ಮೈಕ್ರೊಟ್ಯೂಬ್ಯೂಲ್ ಗಳಿಂದ ಮಾಡಲ್ಪಟ್ಟ ಒಂದು ಸ್ಪಿಂಡಲ್ ಅನ್ನು ರೂಪಿಸುತ್ತವೆ ಮತ್ತು ಅದಕ್ಕೆ ಕಾರಣ ಕೆಲವು ಮೈಕ್ರೊಟ್ಯೂಬ್ಯೂಲ್ ಗಳು ಪರಮಾಣು ಹೊದಿಕೆಯ ಹೊರಗೆ ವಿಸ್ತರಿಸುವ ತಂತುಗಳು ಮತ್ತು ಕಾರ್ಟೆಕ್ಸ್ ಕಾರ್ಟಿಕಲ್ ಆಕ್ಟಿನ್ ಎಂದು ಕರೆಯಲ್ಪಡುವ ರಚನೆಗಳಿಂದ ಹುಟ್ಟುವ ಕೆಲವು ತಂತುಗಳು ಪ್ಲಾಸ್ಮಾ ಮೆಂಬರೇನ್ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ರೂಪಿಸುತ್ತವೆ ಆದ್ದರಿಂದ ಈ ಟ್ಯೂಬಲ್ ಗಳು ಮೂಲತಃ ಏನು ಮಾಡುತ್ತವೆ ಎಂದರೆ ಕೋಶ ವಿಭಜನೆಯ ಪ್ರಕ್ರಿಯೆಯಲ್ಲಿ ಸೆಂಟ್ರೊಸೋಮ್ ಮೊದಲು ಪುನರಾವರ್ತಿಸುತ್ತದೆ ಮತ್ತು ಅವುಗಳಲ್ಲಿ ಒಂದು ಹೋಗಿ ಕೋಶದ ಇನ್ನೊಂದು ತುದಿಯನ್ನು ಆಕ್ರಮಿಸುತ್ತದೆ ಮತ್ತು ನಂತರ ಅದು ಕೋಶದ ಇನ್ನೊಂದು ತುದಿಗೆ ಸಂಘಟಿತವಾದ ನಂತರ ಅವು ಫೈಬರ್ ಅಥವಾ ಮೈಕ್ರೊಟ್ಯೂಬ್ಯೂಲ್ ಗಳನ್ನು ಸಹ ರೂಪಿಸುತ್ತವೆ ಈ ಸೆಂಟ್ರೊಸೋಮ್ ಸಹ ಮೈಕ್ರೊಟ್ಯೂಬ್ಯೂಲ್ ಗಳನ್ನು ರೂಪಿಸುತ್ತದೆ ಮತ್ತು ಅವು ಪಂಜರ ಅಥವಾ ಜಾಲರಿ ಕೆಲಸವನ್ನು ರೂಪಿಸುತ್ತವೆ ಮೈಕ್ರೊಟ್ಯೂಬ್ಯೂಲ್ ಫೈಬರ್ ಗಳ ಜಾಲರಿ ಕೆಲಸದಂತಹ ಪಂಜರ ಎಂದು ನಾನು ಹೇಳುತ್ತೇನೆ ಮತ್ತು ವರ್ಣತಂತುಗಳು ಹೇಗೆ ಬೇರ್ಪಡುತ್ತವೆ ಎಂಬುದರ ಕುರಿತು ನಾವು ಮಾತನಾಡುವಾಗ ಇದಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ಎರಡು ವಿಷಯಗಳನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಒಂದು ಇಂಟರ್ಫೇಸ್ ನಂತರ ಅಥವಾ ಇಂಟರ್ಫೇಸ್ ಪ್ರಕ್ರಿಯೆಯಲ್ಲಿ ಡಿಎನ್ಎ ಪುನರಾವರ್ತನೆಯ ಪ್ರಕ್ರಿಯೆಯಾದ ಒಂದು ಪ್ರಮುಖ ಹಂತವಿದೆ ಮತ್ತು ಒಮ್ಮೆ ಡಿಎನ್ಎ ಪುನರಾವರ್ತನೆ ನಡೆದ ನಂತರ ವರ್ಣತಂತು ಸ್ವತಃ ನಕಲು ಮಾಡುತ್ತದೆ ಮತ್ತು ನಕಲಿ ವರ್ಣತಂತುವನ್ನು ಮೊದಲನೆಯದರೊಂದಿಗೆ ಸೆಂಟ್ರೊಮೀರ್ ಎಂದು ಕರೆಯಲಾಗುವ ಕೇಂದ್ರ ಬಿಂದುವಿನ ಮೂಲಕ ಜೋಡಿಸಲಾಗುತ್ತದೆ ಮತ್ತು ಈ ಪ್ರತಿಯೊಂದು ವರ್ಣತಂತುಗಳನ್ನು ಸಹೋದರಿ ಕ್ರೊಮ್ಯಾಟಿಡ್ ಗಳು ಎಂದು ಕರೆಯಲಾಗುತ್ತದೆ ಸೆಂಟ್ರೊಮೀರ್ ಕೂಡ ಪ್ರೋಟೀನ್ ಗಳ ಮೋಡದಿಂದ ಕೂಡಿದೆ ಇದು ಪ್ರೋಟೀನ್ ಗಳ ಹೊದಿಕೆಯಂತಿದೆ ಇದನ್ನು ಕೈನೆಟೋಕೋರ್ ಎಂದು ಕರೆಯಲಾಗುತ್ತದೆ ಮತ್ತು ವರ್ಣತಂತು ಸ್ಪಿಂಡಲ್ ಫೈಬರ್ ಗಳಿಗೆ ತನ್ನನ್ನು ಜೋಡಿಸಿಕೊಳ್ಳಬೇಕಾದಾಗ ಈ ಕೈನೆಟೋಕೋರ್ ಬಹಳ ಮುಖ್ಯವಾಗಿದೆ ಸ್ಪಿಂಡಲ್ ಫೈಬರ್ ಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಪ್ರಾಣಿ ಕೋಶಗಳಲ್ಲಿ ಅವುಗಳನ್ನು ತಯಾರಿಸಲಾಗುತ್ತದೆ ಸೆಂಟ್ರೀಯೋಲ್ ಗಳ ಉಪಸ್ಥಿತಿಗೆ ಧನ್ಯವಾದಗಳು ಮತ್ತು ಇದನ್ನು ಸೆಂಟ್ರೊಸೋಮ್ ಎಂಬ ರಚನೆಯಲ್ಲಿ ಆಯೋಜಿಸಲಾಗಿದೆ ಆದ್ದರಿಂದ ಮೈಕ್ರೊಟ್ಯೂಬ್ಯೂಲ್ ಗಳಿಂದ ಮಾಡಲ್ಪಟ್ಟ ಈ ಸ್ಪಿಂಡಲ್ ಫೈಬರ್ ಗಳು ಜೀವಕೋಶದ ಒಂದು ಧ್ರುವದಿಂದ ಇನ್ನೊಂದು ಧ್ರುವದವರೆಗೆ ಪಂಜರದಂತಹ ರಚನೆಯಂತೆ ವಿಸ್ತರಿಸುತ್ತವೆ ಮತ್ತು ನಾವು ವರ್ಣತಂತುಗಳ ಬೇರ್ಪಡಿಸುವಿಕೆಯನ್ನು ನೋಡುವಾಗ ಇದಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ಮೈಟೊಸಿಸ್ ಎಂದರೇನು ನಾನು ಹೇಳಿದಂತೆ ಇದು ಒಂದು ಕೋಶವು ಎರಡು ನಿಖರವಾದ ಅನುಜಾತ ಕೋಶಗಳಿಗೆ ಕಾರಣವಾಗುತ್ತದೆ ಇದು ನಿಖರವಾದ ಸಂಖ್ಯೆಯ ವರ್ಣತಂತುಗಳೊಂದಿಗೆ ಕೋಶವನ್ನು ನಕಲಿಸುವ ಪ್ರಕ್ರಿಯೆಯಾಗಿದೆ ಮತ್ತು ಇದು ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಮುಖ್ಯವಾಗಿದೆ ಮತ್ತು ನೀವು ಗಮನಿಸಿದ ಸಂಗತಿಯೆಂದರೆ ಇದು ಒಂದೇ ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರುವ ಅನುಜಾತ ಕೋಶಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಒಂದು ಕೋಶವು ನಲವತ್ತಾರು ವರ್ಣತಂತುಗಳೊಂದಿಗೆ ಪ್ರಾರಂಭವಾದರೆ ಪ್ರತಿ ಅನುಜಾತ ಕೋಶವು ನಲವತ್ತಾರು ವರ್ಣತಂತುಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಕೋಶ ಚಕ್ರಕ್ಕೆ ಹಿಂತಿರುಗಿದಾಗ ಇಂಟರ್ಫೇಸ್ ನಲ್ಲಿ ಕೋಶವು ಅಸ್ತಿತ್ವದಲ್ಲಿದೆ ಎಂದು ನಾನು ನಿಮಗೆ ಹೇಳಿದೆ ಮತ್ತು ಇಂಟರ್ಫೇಸ್ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಈ ಹಂತದಲ್ಲಿ ಕೋಶವು ಗಾತ್ರದಲ್ಲಿ ಬೆಳೆಯುತ್ತದೆ ಅದರ ಅಂಗಗಳನ್ನು ನಕಲು ಮಾಡುತ್ತದೆ ಇದು ಅದರ ಡಿಎನ್ಎ ಯನ್ನು ನಕಲು ಮಾಡುವುದನ್ನು ಸಹ ಕೊನೆಗೊಳಿಸುತ್ತದೆ ಇದು ಎಸ್ ಹಂತದ ಸಮಯದಲ್ಲಿ ಸಂಭವಿಸುತ್ತದೆ ಮತ್ತು ನಂತರ ಜಿ2 ಹಂತದ ಸಮಯದಲ್ಲಿ ಕೋಶವು ಡಿಎನ್ಎ ಯನ್ನು ನಿಖರವಾಗಿ ನಕಲಿಸಲಾಗಿದೆ ಎಂಬುದನ್ನು ಖಚಿತಪಡಿಸುತ್ತದೆ ಡಿಎನ್ಎ ಪುನರಾವರ್ತನೆಯಲ್ಲಿ ಯಾವುದೇ ದೋಷಗಳಿಲ್ಲ ಡಿಎನ್ಎ ಪುನರಾವರ್ತನೆಯಲ್ಲಿ ಯಾವುದೇ ದೋಷಗಳಿದ್ದರೆ ಡಿಎನ್ಎ ದುರಸ್ತಿ ಪ್ರಕ್ರಿಯೆಯು ನಡೆಯುತ್ತದೆ ಕೋಶ ವಿಭಜನೆಯ ಪ್ರಕ್ರಿಯೆಯು ನಡೆಯಲು ಸಾಕಷ್ಟು ಹಿಸ್ಟೋನ್ ಪ್ರೋಟೀನ್ ಲಭ್ಯವಿದೆಯೆ ಎಂದು ಕೋಶವು ಖಚಿತಪಡಿಸುತ್ತದೆ ಆದ್ದರಿಂದ ಜಿ2 ಹಂತದ ಅಂತ್ಯದ ವೇಳೆಗೆ ಕೋಶವು ಪೈ ಚಾರ್ಟ್ನ ಈ ಭಾಗದಲ್ಲಿರುವ ಮೈಟೊಸಿಸ್ ಪ್ರಕ್ರಿಯೆಯನ್ನು ಪ್ರವೇಶಿಸುವ ಮೊದಲು ಕೋಶವು ಸಂಪೂರ್ಣ ಯಂತ್ರೋಪಕರಣಗಳು ಸಿದ್ಧವಾಗಿದೆ ಎಂಬುದನ್ನು ಖಚಿತಪಡಿಸುತ್ತದೆ ಮತ್ತು ಅದು ತನ್ನನ್ನು ತಾನು ನಿಜವಾದ ಮೈಟೊಸಿಸ್ ಪ್ರಕ್ರಿಯೆಗೆ ಒಪ್ಪಿಸಿಕೊಳ್ಳಲು ಸಿದ್ಧವಾಗಿದೆ ಆದ್ದರಿಂದ ಮೈಟೊಸಿಸ್ ಎಂದರೇನು ಮತ್ತು ಅದನ್ನು ಹೇಗೆ ವಿಂಗಡಿಸಲಾಗಿದೆ ಮೈಟೊಸಿಸ್ ಇಂಟರ್ಫೇಸ್ ನ ನಂತರವೇ ಅನುಸರಿಸುತ್ತದೆ ಎಲ್ಲಾ ಪ್ರಕ್ರಿಯೆಗಳನ್ನು ಪರಿಶೀಲಿಸಲಾಗಿದೆ ಮತ್ತು ಮೈಟೊಸಿಸ್ ಪ್ರಕ್ರಿಯೆಗೆ ಒಳಗಾಗಲು ಎಲ್ಲವೂ ಇದೆ ಎಂದು ಕೋಶಕ್ಕೆ ಮನವರಿಕೆಯಾಗುತ್ತದೆ ಮೈಟೊಸಿಸ್ ಅನ್ನು ನಾಲ್ಕು ಪ್ರಮುಖ ಹಂತಗಳಾಗಿ ವಿಂಗಡಿಸಲಾಗಿದೆ ಪ್ರೊಫೇಸ್ ನಾನು ಮೊದಲೇ ಹೇಳಿದಂತೆ ನೀವು ಇದನ್ನು ಮೊದಲ ಹಂತವಾಗಿ ತೆಗೆದುಕೊಳ್ಳಬಹುದು ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಮತ್ತು ಟೆಲೋಫೇಸ್ ಆದ್ದರಿಂದ ಅದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಒಂದೇ ಚಿತ್ರದಲ್ಲಿ ತೋರಿಸುತ್ತೇನೆ ಆದ್ದರಿಂದ ಪ್ರೊಫೇಸ್ ನಲ್ಲಿ ಏನಾಗುತ್ತದೆ ಈಗ ಇಂಟರ್ಫೇಸ್ ಮುಗಿದಿದೆ ಡಿಎನ್ಎ ಸ್ವತಃ ನಕಲು ಮಾಡಿದೆ ಸಾಕಷ್ಟು ಹಿಸ್ಟೋನ್ ಪ್ರೋಟೀನ್ ಗಳು ಲಭ್ಯವಿದೆ ಮತ್ತು ಈಗ ನ್ಯೂಕ್ಲಿಯಸ್ ವಿಭಜಿಸಲು ಸಿದ್ಧವಾಗಿದೆ ಆದ್ದರಿಂದ ಮೊದಲ ಹಂತದಲ್ಲಿ ಏನಾಗುತ್ತದೆ ಎಂದರೆ ನಾನು ಹೇಳಿದಂತೆ ಸೆಂಟ್ರೊಸೋಮ್ ಈಗಾಗಲೇ ನಕಲುಗೊಂಡಿದೆ ಮತ್ತು ಇತರ ಸೆಂಟ್ರೊಸೋಮ್ ಜೀವಕೋಶದ ಇತರ ಧ್ರುವಕ್ಕೆ ಹೋಗಿದೆ ನೀವು ಕ್ರೊಮಾಟಿನ್ ಅನ್ನು ಸಹ ಕಂಡುಕೊಳ್ಳುತ್ತೀರಿ ಇದು ನಕಲಿ ಡಿಎನ್ಎ ಯಾಗಿದೆ ಇದು ಸ್ವತಃ ಉತ್ತಮವಾದ ಸಂಘಟಿತ ರಚನೆಯಾಗಿ ಘನೀಕರಣಗೊಳ್ಳಲು ಪ್ರಾರಂಭಿಸುತ್ತದೆ ಇದನ್ನು ನೀವು ವರ್ಣತಂತುಗಳೆಂದು ಕರೆಯುತ್ತೀರಿ ಮತ್ತು ಪ್ರತಿ ವರ್ಣತಂತು ಇಬ್ಬರು ಸಹೋದರಿ ಕ್ರೊಮ್ಯಾಟಿಡ್ ಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನೀವು ಗಮನಿಸಬಹುದು ಸೆಂಟ್ರೊಮೀರ್ ನಲ್ಲಿ ಇವುಗಳನ್ನು ಒಟ್ಟಿಗೆ ಹಿಡಿದಿಡಲಾಗಿದೆ ಅಲ್ಲದೆ ಪ್ರೊಫೇಸ್ ಸಮಯದಲ್ಲಿ ನಕಲಿ ಸೆಂಟ್ರೊಮೀರ್ ಒಂದು ಸ್ಪಿಂಡಲ್ ಫೈಬರ್ ಅನ್ನು ರೂಪಿಸಲು ಪ್ರಾರಂಭಿಸುತ್ತದೆ ಅದು ಈ ಮೈಕ್ರೊಟ್ಯೂಬ್ಯೂಲ್ ತಂತುಗಳ ಸಹಾಯದಿಂದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ವಿಸ್ತರಿಸುತ್ತದೆ ಅದೇ ಸಮಯದಲ್ಲಿ ನ್ಯೂಕ್ಲಿಯಸ್ ಹೊದಿಕೆ ಕಣ್ಮರೆಯಾಗಲು ಪ್ರಾರಂಭಿಸುತ್ತದೆ ನ್ಯೂಕ್ಲಿಯೊಲಸ್ ದೊಡ್ಡ ಪ್ರಮಾಣದ ರೈಬೋಸೋಮ್ ಗಳನ್ನು ಸಿದ್ಧಪಡಿಸುವ ನ್ಯೂಕ್ಲಿಯಸ್ ವಿಭಾಗವೂ ಸಹ ಕಣ್ಮರೆಯಾಗುತ್ತಿದೆ ಆದ್ದರಿಂದ ಅದು ಪರಮಾಣು ಹೊದಿಕೆ ಕಣ್ಮರೆಯಾಗುವ ಹಾಗೆ ಮತ್ತು ಸಂಪೂರ್ಣ ಸ್ಪಿಂಡಲ್ ರಚನೆಯು ಸೈಟೋಪ್ಲಾಸಂ ಪರಮಾಣು ಮಿಶ್ರಣದೊಳಗೆ ಸಂಭವಿಸುತ್ತದೆ ಮತ್ತು ವರ್ಣತಂತುಗಳು ಮಂದಗೊಳ್ಳುವುದನ್ನು ನೀವು ನೋಡಬಹುದು ಮತ್ತು ಅವು ಈಗ ಮುಂದಿನ ಹಂತಕ್ಕೆ ಸಿದ್ಧವಾಗಿವೆ ಮತ್ತು ಮುಂದಿನ ಹಂತ ಯಾವುದು ಮುಂದಿನ ಹಂತದಲ್ಲಿ ವರ್ಣತಂತುಗಳು ಸ್ಪಿಂಡಲ್ ನಲ್ಲಿ ಜೋಡಿಸಲು ಪ್ರಾರಂಭಿಸುತ್ತವೆ ಮತ್ತಿದು ಪ್ರೊಫೇಸ್ ಮತ್ತು ಮೆಟಾಫೇಸ್ ನಡುವೆ ಎಲ್ಲೋ ಸಂಭವಿಸುತ್ತದೆ ಎಂದು ನೀವು ಕಂಡುಕೊಂಡಿದ್ದೀರಿ ಮತ್ತು ಮಧ್ಯವರ್ತಿ ಹಂತವಿದೆ ಅದನ್ನು ಪ್ರೊ ಮೆಟಾಫೇಸ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಪ್ರೊ ಮೆಟಾಫೇಸ್ ಹಂತದಲ್ಲಿ ಏನಾಗುತ್ತದೆ ಎಂದರೆ ವರ್ಣತಂತುಗಳು ಈಗ ತಮ್ಮನ್ನು ತಾವು ಜೋಡಿಸಿಕೊಳ್ಳವ ಶೈಲಿಯಲ್ಲಿ ತಮ್ಮನ್ನು ತಾವು ಸ್ಪಿಂಡಲ್ ಫೈಬರ್ ಗಳಿಗೆ ಜೋಡಿಸಿಕೊಳ್ಳಲು ಪ್ರಾರಂಭಿಸಿವೆ ಮತ್ತು ಈಗ ಅವು ತಮ್ಮನ್ನು ಸ್ಪಿಂಡಲ್ ಫೈಬರ್ ಗಳಿಗೆ ಹೇಗೆ ಜೋಡಿಸುತ್ತವೆ ನಾನು ನಿಮಗೆ ಹೇಳಿದಂತೆ ಅವು ಕೈನೆಟೋಕೋರ್ ಎಂದು ಕರೆಯಲ್ಪಡುವ ಈ ರಚನೆಯ ಮೂಲಕ ಅದನ್ನು ಮಾಡುತ್ತವೆ ಆದ್ದರಿಂದ ಇದು ಕೈನೆಟೋಕೋರ್ ರಚನೆಯಾಗಿದ್ದು ವರ್ಣತಂತುಗಳು ಈಗ ತಮ್ಮನ್ನು ಸ್ಪಿಂಡಲ್ ಫೈಬರ್ ಗಳಿಗೆ ಜೋಡಿಸಿಕೊಳ್ಳತ್ತವೆ ಈಗ ಮೆಟಾಫೇಸ್ ಸಮಯದಲ್ಲಿ ಈ ವರ್ಣತಂತುಗಳು ಜೀವಕೋಶದ ಸಮಭಾಜಕ ಸಮತಲದಲ್ಲಿಯೇ ಜೋಡಿಸಲು ಪ್ರಾರಂಭಿಸುತ್ತವೆ ಆದ್ದರಿಂದ ನೀವು ಮೆಟಾಫೇಸ್ ಅನ್ನು ನೆನಪಿಸಿಕೊಳ್ಳುತ್ತೀರಿ ಎಂದು ನಾನು ಹೇಳುತ್ತೇನೆ ಏಕೆಂದರೆ ಇದು ಜೀವಕೋಶದ ಮಧ್ಯದಲ್ಲಿ ವರ್ಣತಂತು ಭೇಟಿಯಾಗಲು ಪ್ರಾರಂಭಿಸುತ್ತದೆ ಎಂ ಅಂದರೆ ಮಧ್ಯೆ ಆದ್ದರಿಂದ ಮೆಟಾಫೇಸ್ ನಲ್ಲಿ ಮಂದಗೊಳಿಸಿದ ವರ್ಣತಂತುಗಳು ಸಮಭಾಜಕ ಸಮತಲದ ಉದ್ದಕ್ಕೂ ತಮ್ಮನ್ನು ಜೋಡಿಸಲು ಪ್ರಾರಂಭಿಸುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ ಮತ್ತು ಈಗ ಈ ಪ್ರತಿಯೊಂದು ವರ್ಣತಂತುಗಳು ಕೈನೆಟೋಕೋರ್ ಮೂಲಕ ಸ್ಪಿಂಡಲ್ ಫೈಬರ್ ಗಳಿಗೆ ಸಂಪರ್ಕ ಹೊಂದಿವೆ ನಂತರ ಅನಾಫೇಸ್ ಎಂಬ ಮೂರನೇ ಹಂತ ಬರುತ್ತದೆ ಸ್ಪಿಂಡಲ್ ನೆಟ್ವರ್ಕ್ ನಲ್ಲಿ ಮತ್ತು ಸಮಭಾಜಕ ಸಮತಲದಲ್ಲಿ ಕುಳಿತಿರುವ ವರ್ಣತಂತುಗಳನ್ನು ಹೊಂದಿರುವ ಈ ಲಗತ್ತಿಸಲಾದ ವರ್ಣತಂತುಗಳು ಈಗ ಅನಾಫೇಸ್ ನಲ್ಲಿವೆ ಈಗ ನೀವು ಸ್ಪಿಂಡಲ್ ಫೈಬರ್ ಗಳ ಮೈಕ್ರೊಟ್ಯೂಬ್ಯುಲ್ ಗಳು ಎಳೆಯಲು ಪ್ರಾರಂಭಿಸುವುದನ್ನು ನೋಡುತ್ತೀರಿ ಇದು ಬಹುತೇಕ ಸ್ಪಿಂಡಲ್ ನ ಎರಡು ತುದಿಗಳ ನಡುವೆ ನಡೆಯುತ್ತಿರುವ ಟಗ್ ಆಫ್ ವಾರ್ ನಂತಿದೆ ಮತ್ತು ಇದರ ಪರಿಣಾಮವಾಗಿ ಸಹೋದರಿ ಕ್ರೊಮ್ಯಾಟಿಡ್ ಗಳು ಈಗ ಬೇರ್ಪಡಿಸಲು ಪ್ರಾರಂಭಿಸುತ್ತವೆ ಆದ್ದರಿಂದ ಒಂದು ಗುಂಪು ಇಲ್ಲಿಗೆ ಹೋಗುತ್ತದೆ ಮುಂದಿನ ಗುಂಪು ಇನ್ನೊಂದು ತುದಿಯಲ್ಲಿ ಎಳೆಯಲು ಪ್ರಾರಂಭಿಸುತ್ತಿದೆ ಈ ಸ್ಪಿಂಡಲ್ ನೆಟ್ವರ್ಕ್ ನ ಸಂಕೋಚನಕ್ಕೆ ಧನ್ಯವಾದಗಳು ಆದ್ದರಿಂದ ಅನಾಫೇಸ್ ನಲ್ಲಿ ಈ ವರ್ಣತಂತುಗಳ ಅಥವಾ ಸಹೋದರಿ ಕ್ರೊಮ್ಯಾಟಿಡ್ ಗಳ ನಿಜವಾದ ಬೇರ್ಪಡಿಕೆ ಇವೆಲ್ಲವನ್ನೂ ಲಗತ್ತಿಸಲಾಗಿದೆ ತದನಂತರ ನೀವು ಟೆಲೋಫೇಸ್ ಗೆ ಬರುವ ಹೊತ್ತಿಗೆ ವರ್ಣತಂತುಗಳು ಬೇರ್ಪಟ್ಟಿರುತ್ತವೆ ಅವು ಜೀವಕೋಶದ ಇತರ ಎರಡು ತುದಿಗಳನ್ನು ತಲುಪಿರುತ್ತವೆ ಮತ್ತು ಈ ಸಮಯದಲ್ಲಿ ನೀವು ಪರಮಾಣು ಹೊದಿಕೆ ಮತ್ತು ನ್ಯೂಕ್ಲಿಯೊಲಸ್ ಪುನಃ ಗೋಚರಿಸುವುದನ್ನು ಸಹ ನೋಡುತ್ತೀರಿ ಆದ್ದರಿಂದ ನೀವು ಪ್ರೋಫೇಸ್ ನಲ್ಲಿ ಪ್ರಾರಂಭಿಸುತ್ತೀರಿ ಅಲ್ಲಿ ಮೊದಲಿಗೆ ಏಕಕೋಶಕ್ಕೆ ಇನ್ನೊಂದು ತುದಿಗೆ ಸೆಂಟ್ರೀಯೋಲ್ ಗಳ ಚಲನೆ ಇದೆ ಪರಮಾಣು ಹೊದಿಕೆಯ ಕಣ್ಮರೆ ಇದೆ ಅಲ್ಲಿ ವರ್ಣತಂತುಗಳ ಘನೀಕರಣವಿದೆ ಮತ್ತು ಅಲ್ಲಿ ಸ್ಪಿಂಡಲ್ ಫೈಬರ್ ನ ರಚನೆ ಇದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಪ್ರೊಫೇಸ್ ಅನ್ನು ಪ್ರೊ ಮೆಟಾಫೇಸ್ ಅನುಸರಿಸುತ್ತದೆ ಈ ವರ್ಣತಂತುಗಳು ಸ್ಪಿಂಡಲ್ ಫೈಬರ್ ಗಳಿಗೆ ಲಗತ್ತಿಸಲು ಪ್ರಾರಂಭಿಸುತ್ತವೆ ಮತ್ತು ಕೋಶವು ಮೆಟಾಫೇಸ್ ಅನ್ನು ತಲುಪುವ ಹೊತ್ತಿಗೆ ಈ ಎಲ್ಲಾ ವರ್ಣತಂತುಗಳನ್ನು ಸಮಭಾಜಕ ಸಮತಲದ ಉದ್ದಕ್ಕೂ ಜೋಡಿಸಲಾಗುತ್ತದೆ ಮತ್ತು ಅವೆಲ್ಲವೂ ಈ ರಚನೆಯಿಂದ ಕೈನೆಟೋಕೋರ್ ಸಹಾಯದಿಂದ ಸ್ಪಿಂಡಲ್ ಫೈಬರ್ ಗೆ ಜೋಡಿಸಲ್ಪಡುತ್ತವೆ ನಂತರ ಅನಾಫೇಸ್ ಬರುತ್ತದೆ ಮತ್ತು ಅನಾಫೇಸ್ ನ ಹಂತದಲ್ಲಿ ಸ್ಪಿಂಡಲ್ ಸಂಕುಚಿತಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ವರ್ಣತಂತು ಪ್ರತ್ಯೇಕವಾಗಿ ಎಳೆಯಲು ಪ್ರಾರಂಭಿಸುತ್ತದೆ ಆದ್ದರಿಂದ ವರ್ಣತಂತುಗಳು 'ಬೇರೆಯಾಗಿ' ಚಲಿಸುವುದಕ್ಕೆ ನೀವು 'ಎ ʼ ಎಂದು ಹೇಳಬಹುದು ತದನಂತರ ಅಂತಿಮವಾಗಿ ಅದರ ಅಂತ್ಯದ ವೇಳೆಗೆ ವರ್ಣತಂತುಗಳು ಇತರ ಎರಡು ತುದಿಗಳನ್ನು ತಲುಪಿವೆ ಮತ್ತು ಇದರ ಪರಿಣಾಮವಾಗಿ ಈ ಬೇರ್ಪಟ್ಟ ವರ್ಣತಂತುಗಳು ಈಗ ಹೊಸದಾಗಿ ರೂಪುಗೊಂಡ ಪರಮಾಣು ಹೊದಿಕೆಯಲ್ಲಿ ಸುತ್ತುವರಿಯಲು ಪ್ರಾರಂಭಿಸುತ್ತವೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ಟೆಲೋಫೇಸ್ ನ ಅಂತ್ಯದ ವೇಳೆಗೆ ಏನಾಗುತ್ತದೆ ಎಂದರೆ ನೀವು ಸುಮಾರು ಎರಡು ಅನುಜಾತ ನ್ಯೂಕ್ಲಿಯಸ್ ಗಳನ್ನು ಹೊಂದಿರುತ್ತೀರಿ ಮತ್ತು ಈ ಎರಡು ಅನುಜಾತ ನ್ಯೂಕ್ಲಿಯಸ್ ಗಳು ಈಗ ಸಮಾನ ಪ್ರಮಾಣದ ವರ್ಣತಂತುವನ್ನು ಹೊಂದಿವೆ ಮತ್ತು ವರ್ಣತಂತುಗಳು ಈಗ ಮರುಸುತ್ತಲು ಮತ್ತು ಕ್ರೋಮ್ಯಾಟಿನ್ ಆಗಿ ಬಿಚ್ಚಲು ಪ್ರಾರಂಭಿಸಿವೆ ಜೀವಕೋಶದ ಅಂಗಗಳು ಇವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿಲ್ಲ ಆದರೆ ಮೈಟೊಕಾಂಡ್ರಿಯ ಗಾಲ್ಗಿ ಸಂಕೀರ್ಣದಂತಹ ಎಲ್ಲಾ ಜೀವಕೋಶದ ಅಂಗಗಳು ಸಹ ಸಮಾನವಾಗಿ ವಿತರಿಸಲ್ಪಡುತ್ತವೆ ಒಂದು ಗುಂಪಿನ ಸೆಂಟ್ರೀಯೋಲ್ ಗಳು ಒಂದು ಬದಿಗೆ ಹೋಗುತ್ತವೆ ನಂತರ ಇನ್ನೊಂದು ಗುಂಪಿನ ಸೆಂಟ್ರೀಯೋಲ್ ಇನ್ನೊಂದು ಬದಿಗೆ ಹೋಗುತ್ತದೆ ಮತ್ತು ಈಗ ನೀವು ಎರಡು ನ್ಯೂಕ್ಲಿಯಸ್ ಗಳನ್ನು ಅಥವಾ ಎರಡು ಅನುಜಾತ ನ್ಯೂಕ್ಲಿಯಸ್ ಗಳನ್ನು ಪಡೆದಿರುವ ಕೋಶವನ್ನು ಹೊಂದಿದ್ದೀರಿ ಮತ್ತು ಈಗ ಕೋಶವು ನಿಜವಾಗಿ ವಿಭಜಿಸಬೇಕಾಗಿದೆ ಈಗ ಈ ಟ್ಯಾಗ್ ಇಲ್ಲಿ ಒಮ್ಮೆ ಅನುಜಾತ ನ್ಯೂಕ್ಲಿಯಸ್ ಗಳು ರೂಪುಗೊಂಡ ನಂತರ ಕೋಶವು ವಾಸ್ತವವಾಗಿ ಕೇಂದ್ರದಲ್ಲಿ ಸಂಕುಚಿತಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಈ ಸಂಕೋಚನವು ಸಂಭವಿಸುತ್ತದೆ ಪ್ಲಾಸ್ಮಾ ಮೆಂಬರೇನ್ ನ ದ್ರವರೂಪದ ಸ್ವರೂಪಕ್ಕೆ ಧನ್ಯವಾದಗಳು ಇದನ್ನು ನೀವು ಸೀಳು ಉಬ್ಬು ಎಂದೂ ಸಹ ಕರೆಯುತ್ತೀರಿ ಅನುಜಾತ ನ್ಯೂಕ್ಲಿಯಸ್ ಗಳು ಇತರ ಎರಡು ತುದಿಗಳನ್ನು ತಲುಪಿದ ನಂತರ ಸೀಳು ಉಬ್ಬು ರಚನೆಯಾಗುತ್ತದೆ ಸೈಟೋಪ್ಲಾಸಂ ವಿಭಜನೆಯಾಗುತ್ತದೆ ನಂತರ ಕೋಶವು ಎರಡು ಅನುಜಾತ ಕೋಶಗಳಾಗಿ ಹರಿಯುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ ಸೈಟೋಪ್ಲಾಸಂ ಸಹ ವಿಭಜಿಸುವ ಈ ಪ್ರಕ್ರಿಯೆಯನ್ನು ನೀವು ಸೈಟೊಕೈನೆಸಿಸ್ ಎಂದು ಕರೆಯುತ್ತೀರಿ ಆದ್ದರಿಂದ ಕೋಶ ವಿಭಜನೆಯು ಮೂಲತಃ ಎರಡು ವಿಷಯಗಳನ್ನು ಒಳಗೊಂಡಿದೆ ಅದು ಮೈಟೊಟಿಕ್ ಹಂತ ಮತ್ತು ಸೈಟೊಕೈನೆಸಿಸ್ ಅನ್ನು ಒಳಗೊಂಡಿದೆ ಈ ಮೈಟೊಸಿಸ್ ಅನ್ನು ನಾವು ಕ್ಯಾರಿಯೋಕೈನೆಸಿಸ್ ಎಂದೂ ಸಹ ಕರೆಯುತ್ತೇವೆ ಮತ್ತು ಮೈಟೊಸಿಸ್ ನಲ್ಲಿ ಡಿಎನ್ಎ ಬೇರ್ಪಡುತ್ತದೆ ಮತ್ತು ಎರಡು ಅನುಜಾತ ನ್ಯೂಕ್ಲಿಯಸ್ ಗಳು ರೂಪುಗೊಳ್ಳುತ್ತವೆ ಮತ್ತು ಒಮ್ಮೆ ಎರಡು ಅನುಜಾತ ನ್ಯೂಕ್ಲಿಯಸ್ ಗಳು ರೂಪುಗೊಂಡ ನಂತರ ಸೈಟೋಪ್ಲಾಸಂ ವಿಭಜನೆಯಾಗುತ್ತದೆ ಮತ್ತು ಅದು ಸೈಟೊಕೈನೆಸಿಸ್ ಗೆ ಕಾರಣವಾಗುತ್ತದೆ ಸಸ್ಯ ಕೋಶಗಳ ವಿಷಯಕ್ಕೆ ಬಂದಾಗ ಒಂದು ಸಮಸ್ಯೆ ಇದೆ ಏಕೆಂದರೆ ಸಸ್ಯ ಕೋಶಗಳು ಕೋಶ ಗೋಡೆ ಎಂದು ಕರೆಯಲ್ಪಡುವ ಕಟ್ಟುನಿಟ್ಟಾದ ರಚನೆಯಿಂದ ಸುತ್ತುವರೆದಿವೆ ಆದ್ದರಿಂದ ಸಸ್ಯ ಕೋಶಗಳಲ್ಲಿ ಏನಾಗುತ್ತದೆ ಎಂದರೆ ಅವುಗಳು ಪ್ಲಾಸ್ಮಾ ಮೆಂಬರೇನ್ ಜೊತೆಗೆ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟ ಈ ಹೊರ ಹೊದಿಕೆಯನ್ನು ಹೊಂದಿರುತ್ತವೆ ಇದನ್ನು ನೀವು ಕೋಶ ಗೋಡೆ ಎಂದು ಕರೆಯುತ್ತೀರಿ ಆದ್ದರಿಂದ ಸಸ್ಯ ಕೋಶಕ್ಕೆ ಈ ಸೀಳು ಉಬ್ಬುವಿಕೆಗೆ ಒಳಗಾಗುವುದು ಸುಲಭವಲ್ಲ ಬದಲಾಗಿ ಸಸ್ಯ ಕೋಶಗಳ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಒಮ್ಮೆ ಅನುಜಾತ ನ್ಯೂಕ್ಲಿಯಸ್ ಗಳು ಬೇರ್ಪಟ್ಟರೆ ಮತ್ತು ಕೋಶದ ಮಧ್ಯಭಾಗದಲ್ಲಿಯೇ ಎಳೆಯಲ್ಪಟ್ಟರೆ ಹೊಸ ಕೋಶ ಗೋಡೆಗೆ ಹೊಸ ಅಡಿಪಾಯವನ್ನು ಹಾಕಲಾಗುತ್ತದೆ ಇದನ್ನು ಸೆಲ್ ಪ್ಲೇಟ್ ಎಂದು ಕರೆಯಲಾಗುತ್ತದೆ ಈ ಸೆಲ್ ಪ್ಲೇಟ್ ನ ಅಂಶಗಳು ಗಾಲ್ಗಿ ಯಂತಹ ವಿವಿಧ ಅಂಗಗಳಿಂದ ಮತ್ತು ಸಸ್ಯ ಕೋಶದೊಳಗೆ ಕಂಡುಬರುವ ಕೋಶಕಗಳಿಂದ ಬರುತ್ತವೆ ಆದ್ದರಿಂದ ಸಸ್ಯ ಕೋಶಗಳಲ್ಲಿ ನೀವು ಪ್ರಾಣಿ ಕೋಶಗಳಲ್ಲಿ ನೋಡುವಂತೆ ಶಾಸ್ತ್ರೀಯ ಸೈಟೊಕೈನೆಸಿಸ್ ಅನ್ನು ನೋಡುವುದಿಲ್ಲ ಬದಲಾಗಿ ನೀವು ನೋಡುವುದು ಒಮ್ಮೆ ಅನುಜಾತ ನ್ಯೂಕ್ಲಿಯಸ್ ಗಳು ಬೇರ್ಪಟ್ಟ ನಂತರ ಕೋಶದ ಮಧ್ಯಭಾಗದಲ್ಲಿಯೇ ಸೆಲ್ ಪ್ಲೇಟ್ ರಚನೆಯಾಗುತ್ತದೆ ನಂತರ ಸೆಲ್ ಪ್ಲೇಟ್ ಮೂಲತಃ ಈ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುವ ಶೈಲಿಯಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಮತ್ತು ಅದು ಹೀಗೆ ಬೆಳೆಯುತ್ತ ಮುಂದುವರಿದಂತೆ ಮೂಲ ಕೋಶದ ಕೋಶ ಗೋಡೆಯನ್ನು ಮುಟ್ಟುವಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ನಂತರ ನೀವು ಎರಡು ಅನುಜಾತ ಕೋಶಗಳನ್ನು ಹೊಂದಿರುವಿರಿ ಪ್ರತಿ ಅನುಜಾತ ಕೋಶವು ಪೋಷಕ ಕೋಶದಲ್ಲಿ ಪ್ರಾರಂಭವಾದ ಅದೇ ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಇಂದು ಏನು ಅಧ್ಯಯನ ಮಾಡಿದ್ದೇವೆಂದರೆ ಇಂದು ನಾವು ಗಮನಿಸಿದ್ದೇನೆಂದರೆ ಮೈಟೊಸಿಸ್ ಎಂಬುದು ಕೋಶ ವಿಭಜನೆಯ ಸ್ವರೂಪವಾಗಿದ್ದು ಅದು ಜೀವಕೋಶಗಳ ಬೆಳವಣಿಗೆಗೆ ಮತ್ತು ಕೋಶಗಳ ದುರಸ್ತಿಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಕೋಶ ವಿಭಜನೆಯ ಈ ರೂಪದಲ್ಲಿ ಅನುಜಾತ ಜೀವಕೋಶಗಳಿಗೆ ರವಾನೆಯಾಗುವ ವರ್ಣತಂತುಗಳ ಸಂಖ್ಯೆ ಒಂದೇ ಆಗಿರುತ್ತದೆ ಆದ್ದರಿಂದ ನೀವು ಮಾನವರಲ್ಲಿರುವಂತೆ ನಲವತ್ತಾರು ವರ್ಣತಂತುಗಳೊಂದಿಗೆ ಪ್ರಾರಂಭಿಸಿದರೆ ನಮ್ಮ ದೈಹಿಕ ಕೋಶಗಳಲ್ಲಿ ಅನುಜಾತ ಜೀವಕೋಶಗಳೂ ಸಹ ನಲವತ್ತಾರು ವರ್ಣತಂತುಗಳನ್ನು ಹೊಂದಿರುತ್ತವೆ ಮತ್ತು ಮೈಟೊಸಿಸ್ ನಲ್ಲಿನ ಕೋಶಗಳಲ್ಲಿ ನಾಲ್ಕು ವಿಭಿನ್ನ ಹಂತಗಳಿವೆ ಪ್ರೊಫೇಸ್ ಮೆಟಾಫೇಸ್ ಅನಾಫೇಸ್ ಮತ್ತು ಟೆಲೋಫೇಸ್ ಮತ್ತು ಇದು ವರ್ಣತಂತುಗಳನ್ನು ಸಮಾನವಾಗಿ ಬೇರ್ಪಡಿಸಲು ಶಕ್ತವಾಗಿದೆ ಏಕೆಂದರೆ ವರ್ಣತಂತುಗಳು ಸಮಭಾಜಕ ಸಮತಲದಲ್ಲಿ ಜೋಡಿಸುತ್ತವೆ ಮತ್ತು ಅದು ಏಕೆಂದರೆ ವರ್ಣತಂತುಗಳು ಕೈನೆಟೋಕೋರ್ ಸಹಾಯದಿಂದ ಸ್ಪಿಂಡಲ್ ಫೈಬರ್ ಗಳಿಗೆ ಲಗತ್ತಿಸಿಕೊಳ್ಳುತ್ತವೆ ಮತ್ತು ನಂತರ ಒಂದು ಸ್ಪಿಂಡಲ್ ಫೈಬರ್ ನ ಎರಡು ತುದಿಗಳ ನಡುವೆ ಟಗ್ ಆಫ್ ವಾರ್ ಇರುತ್ತದೆ ಪರಿಣಾಮವಾಗಿ ವರ್ಣತಂತು ಬೇರೆಡೆಗೆ ಎಳೆಯಲು ಪ್ರಾರಂಭಿಸುತ್ತದೆ ಮತ್ತು ಸಹೋದರಿ ಕ್ರೊಮ್ಯಾಟಿಡ್ ಗಳು ಎರಡು ಬದಿಗಳಿಗೆ ಚಲಿಸುತ್ತವೆ ತದನಂತರ ಅನುಜಾತ ನ್ಯೂಕ್ಲಿಯಸ್ ಗಳ ರಚನೆಯಿದೆ ಮತ್ತು ಅನುಜಾತ ನ್ಯೂಕ್ಲಿಯಸ್ ಗಳ ಅನುಜಾತ ರಚನೆಯು ಸೈಟೋಪ್ಲಾಸಂ ವಿಭಜನೆಯಾದಾಗ ಸೈಟೊಕೈನೆಸಿಸ್ ಪ್ರಕ್ರಿಯೆಯನ್ನು ಅನುಸರಿಸುತ್ತದೆ ಆದರೆ ಸಸ್ಯಗಳ ಸಂದರ್ಭದಲ್ಲಿ ನೀವು ಸೆಲ್ ಪ್ಲೇಟ್ ನ ರಚನೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಸಂಪೂರ್ಣ ವಿಷಯವನ್ನು ಉತ್ತಮ ಶೈಲಿಯಲ್ಲಿ ವಿವರಿಸಬಲ್ಲ ಕೆಲವು ಅನಿಮೇಷನ್ಗಳನ್ನು ನೋಡಲು ಆಸಕ್ತಿ ಹೊಂದಿರುವವರಿಗೆ ಯೂಟ್ಯೂಬ್ನಲ್ಲಿ ಈ ವೀಡಿಯೋವನ್ನು ನೋಡಲು ನಾನು ನಿಮಗೆ ಶಿಫಾರಸು ಮಾಡುತ್ತೇವೆ ಮತ್ತು ಗ್ಲೆನ್ ವೊಲ್ಕೆನ್ಫೆಲ್ಡ್ ಅವರ ಒಂದು ಸುಂದರವಾದ ಮೋಜಿನ ಹಾಡು ಕೂಡ ಇದೆ ಅದನ್ನು ನೋಡಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಧನ್ಯವಾದಗಳು ಮತ್ತು ನಾನು ನಿಮ್ಮನ್ನು ಮತ್ತೊಂದು ವೀಡಿಯೋದಲ್ಲಿ ನೋಡುತ್ತೇನೆ ಅಲ್ಲಿ ನಾವು ಮಿಯೋಸಿಸ್ ಬಗ್ಗೆ ಮಾತನಾಡುತ್ತೇವೆ